ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ IIಭಾಗ 2 ಎಲ್ಲರಿಗೂ ನಮಸ್ಕಾರ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ನ ನಮ್ಮ ಎನ್ ಪಿ ಟಿ ಇ ಎಲ್ ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸಿಗೆ ಸ್ವಾಗತ ನಾವು ಮಾಡ್ಯೂಲ್ ಸಂಖ್ಯೆ 4 ಉಪನ್ಯಾಸ 32 ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ II ಅನ್ನು ತೆಗೆದುಕೊಳ್ಳುತ್ತಿದ್ದೇವೆ ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಭಾಗ 2 ರಲ್ಲಿ ನಾವು ಮುಖ್ಯವಾಗಿ ಬಿಂದುಗಳ ಪ್ರೊಜೆಕ್ಷನ್ ರೇಖೆಗಳ ಪ್ರೊಜೆಕ್ಷನ್ ಮತ್ತು ರೇಖೆಗಳು ಅಡ್ಡವಾದ ಸಮತಲ ಮತ್ತು ಉದ್ದವಾದ ಸಮತಲಗಳಲ್ಲಿ ಪ್ರೊಜೆಕ್ಟ್ ಆದಾಗ ಹೇಗೆ ಕಾಣಿಸುತ್ತವೆ ಇದನ್ನು ತಿಳಿದುಕೊಳ್ಳುತ್ತೇವೆ ಈ ರೇಖೆಗಳು ಸಮತಲಗಳಿಗೆ ಸಮಾನಾಂತರವಾಗಿದ್ದರೆ ಈ ರೇಖೆಗಳು ಸಮತಲಗಳಿಗೆ ಲಂಬವಾಗಿದ್ದರೆ ಮತ್ತು ಅವು ಸಮತಲಗಳಿಗೆ ಓರೆಯಾಗಿದ್ದರೆ ಅವುಗಳು ಪ್ರೊಜೆಕ್ಟ್ ಆದಾಗ ಹೇಗೆ ಬರುತ್ತವೆ ಇದೆಲ್ಲವೂ ಎಂಜಿನಿಯರಿಂಗ್ ಡ್ರಾಯಿಂಗ್ನ ಮೂಲ ರಚನೆಗಳಾಗಿವೆ ನಾವು ಈಗ ಆ ಮಾಡ್ಯುಲ್ ಗೆ ಹೋಗೋಣ ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ನ ಹಿಂದಿನ ತರಗತಿಯಲ್ಲಿ ನಾವು ಒಂದು ರೇಖೆಯ ವಿವಿಧ ರೀತಿಯ ಪ್ರೊಜೆಕ್ಷನ್ಗಳ ಬಗ್ಗೆ ಕಲಿತಿದ್ದೆವು ಉದಾಹರಣೆಗೆ ಒಂದು ರೇಖೆ ಅಡ್ಡವಾದ ಸಮತಲಕ್ಕೆ ಲಂಬವಾಗಿದ್ದರೆ ಮತ್ತು ಉದ್ದವಾದ ಸಮತಲಕ್ಕೆ ಲಂಬವಾಗಿದ್ದರೆ ಮತ್ತು ಉದ್ದವಾದ ಸಮತಲಕ್ಕೆ ಲಂಬವಾಗಿದ್ದರೆ ಪ್ರೊಜೆಕ್ಷನ್ ಆದಾಗ ಹೇಗೆ ಕಾಣಿಸುತ್ತದೆ ಉದಾಹರಣೆಗೆ ಒಂದು ರೇಖೆ ಅದು ಅಡ್ಡವಾದ ಸಮತಲಕ್ಕೆ ಲಂಬವಾಗಿದ್ದರೆ ಅಡ್ಡವಾದ ಸಮತಲದಲ್ಲಿ ಈ ಪೂರ್ಣ ರೇಖೆಯ ಪ್ರೊಜೆಕ್ಷನ್ ಒಂದು ಬಿಂದು ಆಗಿರುತ್ತದೆ ಆದರೆ ಈ ರೇಖೆಯು ಉದ್ದನೆಯ ಸಮತಲಕ್ಕೆ ಸಮಾನಾಂತರವಾಗಿದ್ದರೆ ನಾವು ಅದನ್ನು ನಿಜವಾದ ಅಳತೆಯಲ್ಲಿ ಕಾಣುತ್ತೇವೆ ಏಕೆಂದರೆ ಈ AB ಇದು ನಿಜವಾದ ಅಳತೆಯ ರೇಖೆ ಆಗಿದೆ ಮತ್ತು ಈ ನಿದರ್ಶನದಲ್ಲಿ ಉದ್ದನೆಯ ಸಮತಲದಲ್ಲಿ ಇದರ ಪ್ರೊಜೆಕ್ಷನ್ ನಿಜವಾದ ಅಳತೆಯಲ್ಲಿ ಇರುತ್ತದೆ ಅಡ್ಡವಾದ ಸಮತಲದಲ್ಲಿ ಇದು ಒಂದು ಬಿಂದು ಆಗಿರುತ್ತದೆ ಮತ್ತು ನಾವು ನಿಜವಾದ ರೇಖೆಯನ್ನು ಮತ್ತು ಅದರ ಪ್ರೊಜೆಕ್ಷನ್ಗಳನ್ನು ಗುರುತಿಸಲು ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳನ್ನು ಬಳಸುತ್ತೇವೆ ಪ್ರೊಜೆಕ್ಷನ್ ಅಡ್ಡವಾದ ಸಮತಲದಲ್ಲಿ ಇದ್ದರೆ ಅದನ್ನು ಸಣ್ಣ ಅಕ್ಷರದಿಂದ ಸೂಚಿಸುತ್ತೇವೆ ಅದು ಉದ್ದನೆಯ ಸಮತಲದಲ್ಲಿ ಆಗಿದ್ದರೆ ಅಲ್ಲಿ ಸಣ್ಣ ಅಕ್ಷರದೊಂದಿಗೆ ಒಂದು ಡ್ಯಾಶ್ ಅಥವಾ ಪ್ರೈಮ್ನೊಂದಿಗೆ ಸೂಚಿಸುತ್ತೇವೆ ಅದೇ ರೀತಿ ನಾವು ಅಡ್ಡವಾದ ಮತ್ತು ಉದ್ದವಾದ ಸಮತಲಗಳಿಗೆ ಸಮಾನಾಂತರವಾಗಿರುವ ರೇಖೆಯ ಪ್ರೊಜೆಕ್ಷನ್ಅನ್ನು ನೋಡಲು ಹೋದರೆ ಇದು ಉದ್ದನೆಯ ಸಮತಲ ಮತ್ತು ಅಡ್ಡವಾದ ಸಮತಲಗಳಲ್ಲಿ ನಿಜವಾದ ಅಳತೆಯಲ್ಲಿ ಅಂದರೆ ಮುಂಬದಿಯ ಚಿತ್ರಣ ಮತ್ತು ಮೇಲ್ಬದಿಯ ಚಿತ್ರಣದಲ್ಲಿ ನಿಜವಾದ ಅಳತೆಯಲ್ಲಿ ಕಾಣಿಸುತ್ತದೆ ಇದರ ನಂತರ ನಾವು ಅಡ್ಡವಾದ ಸಮತಲಕ್ಕೆ ಒಂದು ಕೋನದಲ್ಲಿ ಓರೆಯಾಗಿರುವ ರೇಖೆಯೊಂದನ್ನು ತೆಗೆದುಕೊಳ್ಳಲಿದ್ದೇವೆ ಇದು ಅಡ್ಡವಾದ ಸಮತಲಕ್ಕೆ 𝚹 ಕೋನದಲ್ಲಿ ಓರೆಯಾಗಿದೆ ಆದರೆ ಈ ರೇಖೆ ಉದ್ದವಾದ ಸಮತಲಕ್ಕೆ ಸಮಾನಾಂತರವಾಗಿದೆ ಇಂತಹ ಸಂದರ್ಭಗಳಲ್ಲಿ ನಿಜವಾದ ಅಳತೆಯು ಮುಂದಿನ ಮುಂಬದಿಯ ಚಿತ್ರಣದಲ್ಲಿ ಪ್ರೊಜೆಕ್ಟ್ ಆಗುತ್ತದೆ ಮತ್ತು ಮೇಲ್ಬದಿಯ ಚಿತ್ರಣದಲ್ಲಿ ಇದು ಗೋಚರವಾಗುವ ಅಳತೆಯಲ್ಲಿ ಪ್ರೊಜೆಕ್ಟ್ ಆಗುತ್ತದೆ ಮತ್ತು ಸಾಮಾನ್ಯವಾಗಿ ನಾವು ಸೂಚಿಸುವಂತೆ ಒಂದು ರೇಖೆ ಅಡ್ಡವಾದ ಸಮತಲಕ್ಕೆ ಒಂದು ಕೋನದಲ್ಲಿ ಓರೆಯಾಗಿದ್ದರೆ ಆ ಕೋನವನ್ನು 𝚹 ದಿಂದ ಸೂಚಿಸುತ್ತೇವೆ ಮತ್ತು ಒಂದು ರೇಖೆ ಉದ್ದನೆಯ ಸಮತಲಕ್ಕೆ ಒಂದು ಕೋನದಲ್ಲಿ ಓರೆಯಾಗಿದ್ದರೆ ಅದನ್ನು Φ ನಿಂದ ಸೂಚಿಸುತ್ತೇವೆ ಈ ನಿದರ್ಶನದಲ್ಲಿ ಒಂದು ರೇಖೆಯು ಉದ್ದನೆಯ ಸಮತಲಕ್ಕೆ Φ ಕೋನದಲ್ಲಿ ಓರೆಯಾಗಿದೆ ನಮಗೆ ನಿಜವಾದ ಅಳತೆಯು ಇದನ್ನು ಅಡ್ಡವಾದ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡುವುದರಿಂದ ಸಿಗುತ್ತದೆ ಪ್ರೊಜೆಕ್ಟ್ ಆಗಿರುವ ಅಳತೆ ಅಥವಾ ಗೋಚರವಾಗುವ ಅಳತೆಯಲ್ಲಿ ನಾವು ಅದನ್ನು ಉದ್ದನೆಯ ಸಮತಲದಲ್ಲಿ ಕಾಣುತ್ತೇವೆ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವ ಮೂಲಕ ಈಗ ಇದೆಲ್ಲವನ್ನೂ ಅರ್ಥೈಸಿಕೊಳ್ಳಲು ಪ್ರಾರಂಭಿಸೋಣ ಮೊದಲನೇ ಉದಾಹರಣೆ ಒಂದು ಬಿಂದು A ಇದು ಅಡ್ಡವಾದ ಸಮತಲದಿಂದ 20 ಮಿಲಿಮೀಟರ್ ಮೇಲೆ ಇದೆ ಮತ್ತು ಉದ್ದನೆಯ ಸಮತಲದಿಂದ 30 ಮಿಲಿಮೀಟರ್ ಮುಂದೆ ಇದೆ ಇದರ ಪ್ರೊಜೆಕ್ಷನ್ ಮಾಡಿರಿ ನಾವು ಈಗ ಈ ಬಿಂದುವು ಮೊದಲನೇ ಕ್ವಾಡ್ರನ್ಟನಲ್ಲಿ ಇದೆ ಎಂದುಕೊಳ್ಳೋಣ ಈ ರೀತಿಯ ಸಂದರ್ಭದಲ್ಲಿ ನಾವು ಇದನ್ನು ಉದ್ದನೆಯ ಸಮತಲ ಎಂದು ಮತ್ತು ಇದನ್ನು ಅಡ್ಡವಾದ ಸಮತಲ ಎಂದು ತೆಗೆದುಕೊಳ್ಳೋಣ ಇದು ನಮ್ಮ XY ರೇಖೆ ಆಗಿದೆ ಈ ಬಿಂದುವು 20 ಮಿಲಿಮೀಟರ್ ಅಡ್ಡವಾದ ಸಮತಲದಿಂದ ಮೇಲೆ ಇದೆ ನಾವು ಅದನ್ನು ಚಿತ್ರಿಸಲು ಹೋದರೆ ಅದು 20mm ಮೇಲೆ ಮತ್ತು 30mm ಉದ್ದನೆಯ ಸಮತಲದಿಂದ ಮುಂದೆ ಇದೆ ಇದು 30mm ಆಗಿರುತ್ತದೆ ಇಂತಹ ಸಂದರ್ಭದಲ್ಲಿ ನಾವು ಪ್ರೊಜೆಕ್ಷನ್ಗಳನ್ನು ಮಾಡಬೇಕು ಯಾವ ರೀತಿ ಇದನ್ನು ಮಾಡುವುದು ಎಂದರೆ ನಾವು ಈ ಕಡೆಯಿಂದ ನೋಡಬಹುದು ಅಥವಾ ಆ ಕಡೆಯಿಂದ ನೋಡಬಹುದು ಅದು ನೀವು ಯಾವ ಚಿತ್ರಣ ಬಿಡಿಸಲು ನೀವು ಇಚ್ಛಿಸುತ್ತೀದ್ದೀರಿ ಎಂಬುದರ ಮೇಲೆ ಆಧಾರವಾಗಿರುತ್ತದೆ ಮೊದಲನೆಯದಾಗಿ ನಾವು ಯಾವಾಗಲು ಉದ್ದನೆಯ ಸಮತಲವನ್ನು ರಚಿಸುತ್ತೇವೆ ಈ ಉದ್ದನೆಯ ಸಮತಲದಲ್ಲಿ ಮುಂಬದಿಯ ಚಿತ್ರಣ ಬರುತ್ತದೆ ಇಲ್ಲಿ ನಾವು ಇದನ್ನು X ಅಕ್ಷರೇಖೆ Y ಅಕ್ಷರೇಖೆ ಎಂದು ಹೆಸರಿಸೋಣ ನಮ್ಮ X ಅಕ್ಷರೇಖೆ Y ಅಕ್ಷರೇಖೆ ಈ ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಈ ಬಿಂದು A ಅನ್ನು ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿ ಅದನ್ನು a' ಎಂದು ಹೆಸರಿಸಿ ನಮಗೆ ಅದು 20mm ನಲ್ಲಿ ಸಿಗುತ್ತದೆ ಏಕೆಂದರೆ ಅದು ಅಡ್ಡವಾದ ಸಮತಲದಿಂದ ಅಷ್ಟು ಮೇಲೆ ಇದೆ ಈಗ ಅದನ್ನು ಇಲ್ಲಿರುವ ಈ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿ ನಂತರ ಅಡ್ಡವಾದ ಸಮತಲವನ್ನು ಪ್ರದಕ್ಷಿಣಾ ಪಥದಲ್ಲಿ 90 ಡಿಗ್ರಿಗಳಿಗೆ ತಿರುಗಿಸಿ ನಾವು ಪ್ರೊಜೆಕ್ಷನ್ ಮಾಡುವಾಗ ಅದು ಅಲ್ಲಿಗೆ ಹೋಗುತ್ತದೆ ಮತ್ತು ಇಲ್ಲಿ ಅದು a ಆಗಿ ಇರುತ್ತದೆ ಈ ಅಳತೆಯು 30mm ಆಗಿರುತ್ತದೆ ಈ ರೀತಿಯಾಗಿ ನಾವು ರಚನೆ ಮಾಡುತ್ತೇವೆ ನಾವು ಈಗ ಉತ್ತರವನ್ನು ನೋಡೋಣ ಇದನ್ನು ಚಿತ್ರಿಸಲು ನಮಗಿರುವ ಸುಲಭವಾದ ಮಾರ್ಗ ಎಂದರೆ ನಮ್ಮಲ್ಲಿ ಬಿಂದು A ಇದೆ ನೇರವಾಗಿ ಅದನ್ನು 20mm ಗೆ ಪ್ರೊಜೆಕ್ಷನ್ ಮಾಡಿ ಯಾವಾಗ ಇದು ಆಗುತ್ತದೆ ನಂತರ ನಾವು ಅದನ್ನು ಅಡ್ಡವಾದ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡುತ್ತೇವೆ ಮತ್ತು ನಾವು ಮೂಲಬಿಂದುವನ್ನು ಬಳಸಿ ಆ ತ್ರಿಜ್ಯದಿಂದ ಅಂದರೆ ಇಲ್ಲಿ 30mm ಗೆ ಬಿಂದುವನ್ನು ತ್ರಿಜ್ಯದ ಸಹಾಯದಿಂದ ಅಲ್ಲಿ ಕಳುಹಿಸಿ ಮತ್ತು ಚಿತ್ರಿಸುತ್ತೇವೆ ಇದು 90 ಡಿಗ್ರಿಗಳಿಗೆ ಈ ಸಮತಲವನ್ನು ತಿರುಗಿಸಿದಂತೆಯೇ ಆಗುತ್ತದೆ ನಾವು ಈ ಪಾರ್ಶ್ವದ ಚಿತ್ರಣಕ್ಕಾಗಿ ನೋಡುತ್ತಿದ್ದರೆ ಈ ಪ್ರೊಜೆಕ್ಷನ್ಗಳನ್ನು ತಿರುಗಿ ಚಿತ್ರಿಸಿ ಹೇಗೆಂದರೆ ನಮ್ಮಲ್ಲಿ ಈ ಅಕ್ಷರೇಖೆ ಇದೆ ಉದ್ದನೆಯ ಸಮತಲ ಇದೆ ನಾವು XYಅನ್ನು ತೆಗೆದುಕೊಳ್ಳೋಣ ಬಹುಶಃ ಈ ಜಾಗದಲ್ಲಿ ಆ ಸಮತಲಕ್ಕೆ ಪಾರ್ಶ್ವದ ಚಿತ್ರಣ ಹೋಗುತ್ತದೆ ಇದು ಒಂದು ಅಡ್ಡವಾದ ಸಮತಲ ಆಗಿದೆ ಬಿಂದು A ಇದರ ಪ್ರೊಜೆಕ್ಷನ್ಅನ್ನು ನಾವು a' ಮತ್ತು a ಎಂದು ಕರೆಯೋಣ ಈ ಸಮತಲದಲ್ಲಿ ಯಾವಾಗ ಇದನ್ನು ಪ್ರೊಜೆಕ್ಷನ್ ಮಾಡುವುದು ಮುಗಿಯುತ್ತದೆ ನಂತರ ಈ 0 ಯಿಂದ ಈ ಪ್ರೊಜೆಕ್ಷನ್ಅನ್ನು 90 ಡಿಗ್ರಿ ಕೋನದಲ್ಲಿ ಆ ತ್ರಿಜ್ಯವನ್ನು ಕಳುಹಿಸುವುದರ ಮೂಲಕ ರಚಿಸಿ ಆಗ ನಮಗೆ a ಸಿಗುತ್ತದೆ ಈ ವಿವಿಧ ಹಂತಗಳ ಪ್ರೊಜೆಕ್ಷನ್ಅನ್ನು ನಾವು ಹೇಗೆ ಮಾಡಬಹುದು ನಾವು ಇದನ್ನು ಹಾಳೆಯಲ್ಲಿ ಹೇಗೆ ಮಾಡಬಹುದು ಎನ್ನುವುದನ್ನು ಈಗ ನೋಡೋಣ ಎಲ್ಲಕ್ಕಿಂತ ಮೊದಲು ಒಂದು ರೇಖೆಯನ್ನು ಹಾಳೆಯಲ್ಲಿ ಚಿತ್ರಿಸಿ ಅಡ್ಡವಾದ ಸಮತಲ ಮತ್ತು ಉದ್ದವಾದ ಸಮತಲವೊಂದನ್ನು ರಚಿಸಿ ಇದು ಆ ಉದ್ದನೆಯ ಸಮತಲ ಆಗಿದೆ ನಾವು ಈಗ ಅದನ್ನು ಅಲ್ಲಿ ಗುರುತು ಮಾಡಬೇಕು ಮತ್ತು ಇದು ಅಡ್ಡವಾದ ಸಮತಲ ಆಗಿದೆ ನಾವು ಮೊದಲು ಬಿಂದು a ಅನ್ನು ಪ್ರೊಜೆಕ್ಟ್ ಮಾಡುವುದನ್ನು ನೋಡೋಣ ಇಲ್ಲೇ ಒಂದು ಕಡೆ 30 ಯೂನಿಟ್ ಗಳಿಗೆ 123 ಯೂನಿಟ್ಗಳು ಇಲ್ಲೇ ಒಂದು ಕಡೆ 10 20 30 ಇಲ್ಲಿ ಮತ್ತು 20 ಯೂನಿಟ್ಗಳಷ್ಟು ಮೇಲೆ ಅಂದರೆ 1 2 ಯೂನಿಟ್ಗಳು ಹೀಗೆ ಪ್ರೊಜೆಕ್ಷನ್ಗಳನ್ನು ಮಾಡಬೇಕು ಇದು ಬಿಂದು A ದೊಡ್ಡ ಅಕ್ಷರ A ಅದನ್ನು ನಾವು ಈ ಕೆಳಗಿನ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಬೇಕು ಮೊದಲು ನಾವು ಯಾವಾಗಲೂ ಉದ್ದನೆಯ ಸಮತಲಕ್ಕೆ ಅದನ್ನು ಪ್ರೊಜೆಕ್ಟ್ ಮಾಡುತ್ತೇವೆ ಏಕೆಂದರೆ ಅದನ್ನು ಮಾಡುವುದು ಸುಲಭ ಆದ್ದರಿಂದ ಅದನ್ನು ಇಲ್ಲಿ ಪ್ರೊಜೆಕ್ಟ್ ಮಾಡಿ ಅದೇ ರೀತಿ ಅದನ್ನು ಅಡ್ಡವಾದ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿ ನಾವು ಪ್ರೊಜೆಕ್ಟ್ ಮಾಡಿ ಪಡೆದಿರುವ ಈ ಬಿಂದು a' ಇದು ಉದ್ದನೆಯ ಸಮತಲದಲ್ಲಿ ಇರುತ್ತದೆ ಈಗ ನಾವು ಇದರ ಉದ್ದವನ್ನು ಕಳುಹಿಸಲು ಕೈವಾರವನ್ನು ಬಳಸೋಣ ಈ ಪ್ರೊಜೆಕ್ಟ್ ಆಗುವುದನ್ನು ಇಲ್ಲಿಂದ ಇಲ್ಲಿಗೆ ಕಳುಹಿಸಿ ನಾವು ಹೇಗೆ ಕಳುಹಿಸುತ್ತೇವೆ ಎಂದರೆ ಒಂದು ವೃತ್ತ ಖ೦ಡವನ್ನು ಚಿತ್ರಿಸಿ ಕಳುಹಿಸುತ್ತೇವೆ ಯಾವಾಗ ಇದು ಆಗುತ್ತದೆ ಈ ಬಿಂದುವನ್ನು a ಎಂದು ಹೆಸರಿಸಿ ಈಗ ಈ ರೇಖೆಗಳನ್ನು ಸ್ವಲ್ಪ ಕಪ್ಪಾಗಿಸಿ ಚೆನ್ನಾಗಿ ಕಾಣುವಂತೆ ಮಾಡಿ ಮತ್ತು ಇದು 20 ಯೂನಿಟ್ಗಳು ಆಗಿರುವುದು ಮತ್ತು ಇದು 30 ಯೂನಿಟ್ಗಳು ಆಗಿರುವುದು ಈ ರೀತಿಯಾಗಿ ನಾವು ಒಂದು ಬಿಂದುವನ್ನು ಮೊದಲನೇ ಕ್ವಾಡ್ರನ್ಟನಲ್ಲಿ ಪ್ರೊಜೆಕ್ಟ್ ಮಾಡುತ್ತೇವೆ ನಾವು ಈಗ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳೋಣ ಬಹುಶಃ ಈ ಬಿಂದು ಮೂರನೇ ಕ್ವಾಡ್ರನ್ಟನಲ್ಲಿ ಇದ್ದರೆ ಹೇಗೆ ಈ ಚಿತ್ರಣಗಳನ್ನು ರಚಿಸುವುದು ನಾವು ಈಗ ಒಂದು ಉದಾಹರಣೆಯನ್ನು ನೋಡೋಣ ಮೊದಲನೆಯ ಸಮಸ್ಯೆಯಲ್ಲಿ ಇರುವ ಬಿಂದು A ಅದು ಮೊದಲನೇ ಕ್ವಾಡ್ರನ್ಟನಲ್ಲಿದೆ ಎರಡನೇ ಪ್ರಶ್ನೆ ನಾನು ಏನು ಹೇಳುತ್ತೇನೆ ಎಂದರೆ ಒಂದು B ಎನ್ನುವ ಬಿಂದು ಮೂರನೇ ಕ್ವಾಡ್ರನ್ಟನಲ್ಲಿದೆ ಅದು ಅಡ್ಡವಾದ ಸಮತಲದಿಂದ 40mm ಕೆಳಗಡೆ ಇದೆ ಉದ್ದನೆಯ ಸಮತಲದಿಂದ 50mm ಮುಂದೆ ಇದೆ ಈ ರೀತಿಯ ಪ್ರಶ್ನೆಗಳು ಬಹಳ ಕೇಳುವಂತಹವು ನಮ್ಮಲ್ಲಿ ಇದು ಮೂರನೇ ಕ್ವಾಡ್ರನ್ಟ ಆಗಿದ್ದರೆ ಇಲ್ಲೇ ಒಂದು ಕಡೆ ಬಿಂದು B ಇರುತ್ತದೆ ಅದು ಅಡ್ಡವಾದ ಸಮತಲದಿಂದ 40mm ಕೆಳಗಡೆ ಇದೆ ಏಕೆಂದರೆ ಇದು ಅಡ್ಡವಾದ ಸಮತಲ ಆಗಿದೆ ಅದರ ಕೆಳಗೆ 40mmನಲ್ಲಿ ಬಿಂದು ಇದೆ ಮತ್ತು ಉದ್ದನೆಯ ಸಮತಲದ ಮುಂದೆ ಇದೆ ಇದು ಉದ್ದನೆಯ ಸಮತಲ ಆಗಿದೆ ಮುಂದೆ ಅಥವಾ ಹಿಂದೆ ನಾವು ಹೇಗೆ ಇದನ್ನು ನೋಡುತ್ತೇವೆ ಎನ್ನುವುದರ ಮೇಲೆ ಇದು ನಿರ್ಧಾರ ಆಗುತ್ತದೆ ಅದು 50mm ಇದು 50mm ಆಗಿದ್ದರೆ ಈ ಬಿಂದು B ನ ಪ್ರೊಜೆಕ್ಷನ್ ಉದ್ದನೆಯ ಸಮತಲ ಅಡ್ಡವಾದ ಸಮತಲಗಳಲ್ಲಿ ಏನಾಗಿರುತ್ತದೆ ಮುಂದೆ ನಾವು ಏನು ಮಾಡಬೇಕು ಹಿಂದೆ ಪ್ರೊಜೆಕ್ಷನ್ ಮಾಡಿದ್ದನ್ನು ನೆನಪಿಸಿಕೊಳ್ಳಿ ನಾವು ಈ ಬಿಂದುವನ್ನು ನೇರವಾಗಿ ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಬೇಕು ಅದು ಇದರ ಕೆಳಗೆ ಇಲ್ಲೆಲ್ಲೋ ಬರುತ್ತದೆ ಆದರೆ ಅಡ್ಡವಾದ ಸಮತಲಕ್ಕೆ ಈ ಮೂರನೇ ಕ್ವಾಡ್ರನ್ಟನಲ್ಲಿ ಹೇಗೆ ಪ್ರೊಜೆಕ್ಟ್ ಮಾಡುವುದು ಯಾವಾಗಲೂ ಮೊದಲು ಅಲ್ಲಿ ಪ್ರೊಜೆಕ್ಟ್ ಮಾಡಿ ತದನಂತರ ಇದನ್ನು ತ್ರಿಜ್ಯದ ಮುಖಾಂತರ 90 ಡಿಗ್ರಿಗಳಿಗೆ ಅಲ್ಲಿಗೆ ತಿರುಗಿಸಿ ಅಲ್ಲಿ ನಮಗೆ ಈ b ಸಿಗುತ್ತದೆ ಅಲ್ಲಿ ನಮಗೆ b ಸಿಗುತ್ತದೆ ಇದು ಮೇಲೆ ಮತ್ತು ಅದು ಕೆಳಗಡೆ ಇರುತ್ತದೆ ನಾವು ಈಗ ಸಮಸ್ಯೆಯನ್ನು ನೋಡೋಣ ಬಿಂದು B 40mm ಕೆಳಗೆ ಮತ್ತು 50mm ಉದ್ದನೆಯ ಸಮತಲದ ಮುಂದೆ ಇದೆ ಇದು 50mm ಆಗಿದೆ ಮತ್ತು 40mm 0 10 20 30 40 ಇಲ್ಲಿ ಇಲ್ಲಿ ಬರುತ್ತದೆ ನಮ್ಮ ಬಿಂದು B ಇದು ಇಲ್ಲಿ ಮೂರನೇ ಕ್ವಾಡ್ರನ್ಟನಲ್ಲಿ ಇದೆ ನಾವು ಈಗ ಅದನ್ನು ಪ್ರೊಜೆಕ್ಟ್ ಮಾಡಬೇಕು ನಮ್ಮ ಬಿಂದು b ಈ ಜಾಗಕ್ಕೆ ಬರುತ್ತದೆ ಇದನ್ನು ನಾವು b' ಎಂದು ಕರೆಯುತ್ತೇವೆ ಅಡ್ಡವಾದ ಸಮತಲದಲ್ಲಿ ನಾವು ಮೊದಲು ಇದನ್ನು ಅಡ್ಡವಾದ ಸಮತದಲ್ಲಿ ಪ್ರೊಜೆಕ್ಟ್ ಮಾಡುತ್ತೇವೆ ನಂತರ ಒಂದು ವೃತ್ತ ಖ೦ಡವನ್ನು ರಚಿಸಿ ಆ ಬಿಂದುವನ್ನು 90 ಡಿಗ್ರಿಗಳಿಗೆ ತಿರುಗಿಸಿ ಯಾವಾಗ ನಾವು ತಿರುಗಿಸುತ್ತೇವೆ ಈ ಬಿಂದುವು ಅಂದರೆ ಬಿಂದು b ಈ ಕಡೆಗೆ ಬರುತ್ತದೆ ಮತ್ತು ಇದು b' ಆಗಿದೆ ಮೊದಲನೇ ಕ್ವಾಡ್ರನ್ಟನಲ್ಲಿ ಬಿಂದು A ಇದ್ದರೆ ಅದರ ಮೇಲ್ಬದಿಯ ಚಿತ್ರಣ ಕೆಳಗೆ ಬರುತ್ತದೆ ಮುಂಬದಿಯ ಚಿತ್ರಣ ಅದರ ಮೇಲೆ ಇರುತ್ತದೆ ಈ ಬಿಂದುವಿನ ಆಧಾರದ ಮೇಲೆ ಇದು ಮೇಲೆ ಇದೆ ಅಥವಾ ಕೆಳಗೆ ಇದೆ ಎಂಬುದನ್ನು ನಾವು ಹೇಳುತ್ತೇವೆ ಇದು ಮೂರನೇ ಕ್ವಾಡ್ರನ್ಟನಲ್ಲಿ ಇದ್ದರೆ ಅವು ಅದಲು ಬದಲಾಗುತ್ತವೆ ನಮಗೆ ಹೇಗೆ ಸಿಗುತ್ತದೆ ಎಂದರೆ ಇದು ಮೇಲ್ಬದಿಯ ಚಿತ್ರಣ ಇದು ಮುಂಬದಿಯ ಚಿತ್ರಣ ಈ ರೀತಿ ಸಿಗುತ್ತದೆ ಈ ರೀತಿಯಾಗಿ ನಾವು ಚಿತ್ರಣಗಳನ್ನು ಮಾಡಬೇಕು ಇದು ಎರಡನೇ ಕ್ವಾಡ್ರನ್ಟನಲ್ಲಿ ಇದ್ದರೆ ನಾವು ಈ ಬಿಂದುವನ್ನು ನೇರವಾಗಿ ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡುತ್ತೇವೆ ಅಡ್ಡವಾದ ಸಮತಲದಲ್ಲಿ ಪ್ರೊಜೆಕ್ಟ್ ಮಾಡಿ ನಂತರ ಅದನ್ನು 90 ಡಿಗ್ರಿಗಳಿಗೆ ತಿರುಗಿಸುವುದರಿಂದ ಇದು ಸಿಗುತ್ತದೆ ಇದು ನಾಲ್ಕನೇ ಕ್ವಾಡ್ರನ್ಟನಲ್ಲಿ ಇದ್ದರೆ ಅಲ್ಲಿ ಕೂಡ ಮೊದಲು ಉದ್ದನೆಯ ಸಮತಲಕ್ಕೆ ಇಲ್ಲೇ ಒಂದು ಕಡೆ ಪ್ರೊಜೆಕ್ಟ್ ಮಾಡುತ್ತೇವೆ ನಂತರ ಇದನ್ನು ಅಡ್ಡವಾದ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿ ಇದನ್ನು 90 ಡಿಗ್ರಿಗಳಿಗೆ ಪ್ರದಕ್ಷಿಣಾ ಪಥದಲ್ಲಿ ತಿರುಗಿಸಬೇಕು ಈ ರೀತಿಯಾಗಿ ನಾವು ಬಿಂದುವಿನ ಮುಂಬದಿಯ ಚಿತ್ರಣ ಮತ್ತು ಮೇಲ್ಬದಿಯ ಚಿತ್ರಣವನ್ನು ಆ ಸಮತಲಗಳಲ್ಲಿ ರಚಿಸುತ್ತೇವೆ ನಾವು ಈಗ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ ನೀವು ಅಲ್ಲಿ ನೋಡಿ ಯಾವಾಗ ಬಿಂದು ಮೊದಲನೇ ಕ್ವಾಡ್ರನ್ಟನಲ್ಲಿ ಇರುತ್ತದೆ ನಮ್ಮಲ್ಲಿ ಹೇಗೆ ಕಾಣುತ್ತದೆ ಎಂದರೆ a' ಮೇಲ್ಗಡೆ ಇರುತ್ತದೆ ಮತ್ತು a ಕೆಳಗಡೆ ಇರುತ್ತದೆ ಇದು ಮೊದಲನೇ ಕ್ವಾಡ್ರನ್ಟನಲ್ಲಿ ಬಿಂದುವಿನ ಮುಂಬದಿಯ ಚಿತ್ರಣ ಮತ್ತು ಇದು ಬಿಂದುವಿನ ಮೇಲ್ಬದಿಯ ಚಿತ್ರಣ ಆಗಿರುತ್ತದೆ ನಾವು ಅನುಸರಿಸಿದ ಹಂತಗಳು ಯಾವುವು ಎಂದರೆ ಮೊಟ್ಟಮೊದಲು ನಾವು XY ರೇಖೆಯನ್ನು ಚಿತ್ರಿಸಬೇಕು ಇದು ಆ XY ರೇಖೆ ಆಗಿದೆ ನಂತರ ಒಂದು ಬಿಂದು a' ಅನ್ನು XY ನಿಂದ ಮೇಲೆ 20mm ನಲ್ಲಿ ಗುರುತು ಮಾಡಿ ನಾವು ಬಿಂದು A ಅನ್ನು ಉದ್ದನೆಯ ಸಮತಲದಲ್ಲಿ 20mm ಗೆ ಪ್ರೊಜೆಕ್ಟ್ ಮಾಡಿದ್ದೇವೆ ಆದ್ದರಿಂದ 20mm ಎತ್ತರದಲ್ಲಿ ನಾವು a' ಅನ್ನು ಗುರುತು ಮಾಡುತ್ತೇವೆ XY ರೇಖೆಯ ಮೇಲೆ ಗುರುತು ಮಾಡುತ್ತೇವೆ ಏಕೆಂದರೆ ನಾವು ಮೊದಲನೇ ಕ್ವಾಡ್ರನ್ಟನಲ್ಲಿ ಇದ್ದೇವೆ ನಂತರ ಈ ಬಿಂದುವಿನ ಮೂಲಕ XY ಗೆ ಲಂಬವಾಗಿ ಒಂದು ರೇಖೆಯನ್ನು ಚಿತ್ರಿಸಿ ಮತ್ತು 30mm ದೂರದಲ್ಲಿ ಅದರ ಕೆಳಗೆ ಮೇಲ್ಬದಿಯ ಚಿತ್ರಣವಾಗಿ a ಅನ್ನು ಗುರುತಿಸಿ ಹೀಗೆ ಈ ರೀತಿ ಮಾಡಿದರೆ a' ನಮ್ಮ ಮುಂಬದಿಯ ಚಿತ್ರಣ ಆಗುತ್ತದೆ a ಅನ್ನು ನಾವು ಮೇಲ್ಬದಿಯ ಚಿತ್ರಣವಾಗಿ ಪಡೆಯುತ್ತೇವೆ ಈಗ ನಾವು ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಒಂದು ಬಿಂದು D ಅಡ್ಡವಾದ ಸಮತಲದಿಂದ 20mm ಕೆಳಗೆ ಇದೆ ಮತ್ತು 30mm ಉದ್ದನೆಯ ಸಮತಲದಿಂದ ಮುಂದೆ ಇದೆ ಅದರ ಪ್ರೊಜೆಕ್ಷನ್ಗಳನ್ನು ಚಿತ್ರಿಸಿರಿ ನೀವು ಇದನ್ನು ಹೇಗೆ ಚಿತ್ರಿಸಬಹುದೆಂದು ಊಹಿಸಬಹುದೇ ಅದನ್ನು ಕಲ್ಪಿಸಿಕೊಳ್ಳಲು ಮೊದಲು ನಾವು ಒಂದು ಸ್ಥೂಲನಕ್ಷೆಯನ್ನು ರಕ್ಷಿಸಿಕೊಳ್ಳಬೇಕು ಹೇಗೆಂದರೆ ಇದು ಉದ್ದನೆಯ ಸಮತಲ ಮತ್ತು ಇದು ಅಡ್ಡವಾದ ಸಮತಲ ಈ ರೀತಿ ತೆಗೆದುಕೊಳ್ಳಬೇಕು ಅಲ್ಲಿ ಒಂದು ಬಿಂದು D ಇದೆ ಅದು ಅಡ್ಡವಾದ ಸಮತಲದಿಂದ 20mm ಕೆಳಗೆ ಇದೆ ಅಡ್ಡವಾದ ಸಮತಲದಿಂದ 20mm ಕೆಳಗಡೆ ಎಂದರೆ ಇಲ್ಲೇ ಎಲ್ಲೋ ಒಂದು ಕಡೆ ಬರುತ್ತದೆ ಮತ್ತು ಉದ್ದನೆಯದರಿಂದ 30mm ಮುಂದೆ ಈ ಬಿಂದು ಇದೆ ಅಲ್ಲೇ ಒಂದು ಕಡೆ 20mm ಕೆಳಗೆ ಹೋಗಿ ಮತ್ತು ಇದು ಉದ್ದನೆಯ ಸಮತಲದಿಂದ 30mm ಮುಂದೆ ಇದೆ ಉದ್ದನೆಯ ಸಮತಲದಿಂದ 30mm ಮುಂದೆ ಇದೆ ನಾನು ಉದ್ದನೆಯ ಸಮತಲದಿಂದ ಅಳೆದರೆ ಇದು 30 ಇರುತ್ತದೆ ನಾವು ಅಡ್ಡವಾದ ಸಮತಲದಿಂದ ಅಳತೆ ಮಾಡಿದರೆ ಅದು 20 ಇರುತ್ತದೆ ಆದ್ದರಿಂದ ನಿಮ್ಮ ಬಿಂದುವು ಅಂದರೆ ಬಿಂದು D ನಾಲ್ಕನೇ ಕ್ವಾಡ್ರನ್ಟನಲ್ಲಿದೆ ನಾವು ಪ್ರೊಜೆಕ್ಷನ್ಗಳನ್ನು ಮೊದಲನೇ ಕ್ವಾಡ್ರನ್ಟನಲ್ಲಿ ಚಿತ್ರಿಸಲು ಇಚ್ಚಿಸಿದರೂ ಬಿಂದುವು ಸ್ವತಃ ನಾಲ್ಕನೇ ಕ್ವಾಡ್ರನ್ಟನಲ್ಲಿ ಇದೆ ಅದನ್ನು ನಾವು ಮೊದಲನೇ ಆಂಗಲ್ ಪ್ರೊಜೆಕ್ಷನ್ ವಿಧಾನ ಬಳಸಿ ಚಿತ್ರಿಸಬೇಕು ಈ ರೀತಿಯ ಸಂದರ್ಭಗಳಲ್ಲಿ ನಾವು ಏನು ಮಾಡುತ್ತೇವೆ ಎಂದರೆ ಈ ಬಿಂದುವನ್ನು ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡುತ್ತೇವೆ ಇಲ್ಲೇ ಒಂದು ಕಡೆ ನಮಗೆ d' ಸಿಗುತ್ತದೆ D ಅನ್ನು ಅಡ್ಡವಾದ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿ ನಂತರ ಈ ತ್ರಿಜ್ಯವನ್ನು ಬಳಸಿ ಅದನ್ನು ಕೆಳಗೆ ಕಳುಹಿಸಿ ಹೀಗೆ ನಮಗೆ ಬಿಂದು d ಸಿಗುತ್ತದೆ ಈ ಸಂಬಂಧ ಸೂಚಕ ರೇಖೆಯಿಂದ ಈ ರೀತಿಯಾಗಿ ಪ್ರೊಜೆಕ್ಷನ್ ನಮಗೆ ಕಾಣಬೇಕು ಅಂದರೆ ನಾವು ಪ್ರೊಜೆಕ್ಷನ್ ಮಾಡುತ್ತಿರುವಾಗ ಮೊದಲು XY ರೇಖೆಯನ್ನು ರಚಿಸಬೇಕು ಅದರ ಕೆಳಗೆ 30mm ದೂರದಲ್ಲಿ d ಅನ್ನು ಕೂರಿಸಬೇಕು ಅಡ್ಡವಾದ ಸಮತಲದಿಂದ ಇದು 20mm ದೂರದಲ್ಲಿದೆ ಆದ್ದರಿಂದ 20mm ಕೆಳಗೆ ಗುರುತಿಸಿ ನಂತರ ಇದನ್ನು ಮೇಲ್ಗಡೆಗೆ ಪ್ರೊಜೆಕ್ಟ್ ಮಾಡಿ ನಮಗೆ 30mm ದೂರದಲ್ಲಿ ಬಿಂದು d ಸಿಗುತ್ತದೆ ಮೂಲದಿಂದ ಇಲ್ಲೇ ಎಲ್ಲೋ ಒಂದು ಕಡೆ 30mm ಗುರುತಿಸಿ ಅದನ್ನು ತ್ರಿಜ್ಯದ ಸಹಾಯದಿಂದ ಕಳುಹಿಸಿ ಇದು ನಿಮ್ಮ d ಬಿಂದು ಆಗಿರುತ್ತದೆ ನಾವು ಈಗ ಪರಿಹಾರವನ್ನು ಡ್ರಾಯಿಂಗ್ ಹಾಳೆಯಲ್ಲಿ ನೋಡೋಣ ಮೊಟ್ಟಮೊದಲು XY ರೇಖೆಯನ್ನು ಚಿತ್ರಿಸಬೇಕು ಅದನ್ನು X ಅಕ್ಷರೇಖೆ Y ಅಕ್ಷರೇಖೆ ಎಂದು ಹೆಸರಿಸಿ ಇಲ್ಲೇ ಒಂದು ಕಡೆ ಮೂಲವನ್ನು 0 ಎಂದು ತೆಗೆದುಕೊಳ್ಳಿ ಈಗ ಒಂದು ಲಂಬವನ್ನು ಎಳೆಯಿರಿ ಈ ಲಂಬವಾದ ರೇಖೆಯಲ್ಲಿ ನಾವು ಏನು ಮಾಡಬೇಕು ಎಂದರೆ ಅಡ್ಡವಾದ ಸಮತಲದ ಕೆಳಗೆ 20mm ನಲ್ಲಿ ಬಿಂದು d' ಅನ್ನು ಗುರುತಿಸಿ ಅಂದರೆ ನಾವು ಅದನ್ನು ಉದ್ದನೆಯ ಸಮತಲದಲ್ಲಿ 20mm ಗೆ ಪ್ರೊಜೆಕ್ಟ್ ಮಾಡುತ್ತಲಿದ್ದೇವೆ 20mm ದೂರದಲ್ಲಿ ನಾವು ಮುಂಬದಿಯ ಚಿತ್ರಣವನ್ನು ಗುರುತು ಮಾಡುತ್ತಿದ್ದೇವೆ 20mm ಈ ಬಿಂದುವಿನಲ್ಲಿ ನಮಗೆ d' ಸಿಗುತ್ತದೆ ಏಕೆಂದರೆ ಇದು ಒಂದು ಪ್ರೊಜೆಕ್ಷನ್ ಆಗಿದೆ ಮತ್ತು ಈ ಬಿಂದು ವಿ ಪಿಯಿಂದ 30mm ಮುಂದೆ ಇದೆ 30mm ಇದನ್ನು ಇಲ್ಲೇ ಒಂದು ಕಡೆ ಪ್ರೊಜೆಕ್ಟ್ ಮಾಡಿ ಆದರೆ ನಾವು ಅದನ್ನು ಮೊದಲನೇ ಆಂಗಲ್ ಪ್ರೊಜೆಕ್ಷನ್ ನಲ್ಲಿ ಅಲ್ಲಿಗೆ ಕಳುಹಿಸಲು ಇಚ್ಚಿಸುತ್ತೇವೆ ಅಂದರೆ ತ್ರಿಜ್ಯವನ್ನು ತೆಗೆದುಕೊಂಡು ಈ ಬಿಂದುವನ್ನು ಗುರುತು ಮಾಡಿ ವೃತ್ತ ಖ೦ಡದ ಮೂಲಕ ಇದನ್ನು ಕಳುಹಿಸಿ ನಾವು ಅದನ್ನು ಮಾಡಿದಾಗ ಇಲ್ಲೇ ಒಂದು ಕಡೆ ಗುರುತು ಆಗುತ್ತದೆ ಅದನ್ನು d ಎಂದು ಹೆಸರಿಸಿ ನಾವು ಈಗ ಪರಿಹಾರವನ್ನು ಡ್ರಾಯಿಂಗ್ ಹಾಳೆಯಲ್ಲಿ ನೋಡೋಣ ಮೊಟ್ಟಮೊದಲು XY ರೇಖೆಯನ್ನು ಚಿತ್ರಿಸಬೇಕು ಅದನ್ನು X ಅಕ್ಷರೇಖೆ Y ಅಕ್ಷರೇಖೆ ಎಂದು ಹೆಸರಿಸಿ ಇಲ್ಲೇ ಒಂದು ಕಡೆ ಮೂಲವನ್ನು 0 ಎಂದು ತೆಗೆದುಕೊಳ್ಳಿ ಈಗ ಒಂದು ಲಂಬವನ್ನು ಎಳೆಯಿರಿ ಈ ಲಂಬವಾದ ರೇಖೆಯಲ್ಲಿ ನಾವು ಏನು ಮಾಡಬೇಕು ಎಂದರೆ ಅಡ್ಡವಾದ ಸಮತಲದ ಕೆಳಗೆ 20mm ನಲ್ಲಿ ಬಿಂದು d' ಅನ್ನು ಗುರುತಿಸಿ ಅಂದರೆ ನಾವು ಅದನ್ನು ಉದ್ದನೆಯ ಸಮತಲದಲ್ಲಿ 20mm ಗೆ ಪ್ರೊಜೆಕ್ಟ್ ಮಾಡುತ್ತಲಿದ್ದೇವೆ 20mm ದೂರದಲ್ಲಿ ನಾವು ಮುಂಬದಿಯ ಚಿತ್ರಣವನ್ನು ಗುರುತು ಮಾಡುತ್ತಿದ್ದೇವೆ 20mm ಈ ಬಿಂದುವಿನಲ್ಲಿ ನಮಗೆ d' ಸಿಗುತ್ತದೆ ಏಕೆಂದರೆ ಇದು ಒಂದು ಪ್ರೊಜೆಕ್ಷನ್ ಆಗಿದೆ ಮತ್ತು ಈ ಬಿಂದು ವಿ ಪಿಯಿಂದ 30mm ಮುಂದೆ ಇದೆ 30mm ಇದನ್ನು ಇಲ್ಲೇ ಒಂದು ಕಡೆ ಪ್ರೊಜೆಕ್ಟ್ ಮಾಡಿ ಆದರೆ ನಾವು ಅದನ್ನು ಮೊದಲನೇ ಆಂಗಲ್ ಪ್ರೊಜೆಕ್ಷನ್ ನಲ್ಲಿ ಅಲ್ಲಿಗೆ ಕಳುಹಿಸಲು ಇಚ್ಚಿಸುತ್ತೇವೆ ಅಂದರೆ ತ್ರಿಜ್ಯವನ್ನು ತೆಗೆದುಕೊಂಡು ಈ ಬಿಂದುವನ್ನು ಗುರುತು ಮಾಡಿ ವೃತ್ತ ಖ೦ಡದ ಮೂಲಕ ಇದನ್ನು ಕಳುಹಿಸಿ ನಾವು ಅದನ್ನು ಮಾಡಿದಾಗ ಇಲ್ಲೇ ಒಂದು ಕಡೆ ಗುರುತು ಆಗುತ್ತದೆ ಅದನ್ನು d ಎಂದು ಹೆಸರಿಸಿ ಈಗ ಇದು ಮುಂಬದಿಯ ಚಿತ್ರಣ ಆಗಿದೆ ಮತ್ತು ಇದು ಮೇಲ್ಬದಿಯ ಚಿತ್ರಣ ಆಗಿದೆ ಈ ಅಳತೆಯ ಮೇಲ್ಬದಿಯ ಚಿತ್ರಣ ನಾವು ಅದನ್ನು ಹೇಗೆ ಕಾಣುತ್ತೇವೆ ಮೂಲದಿಂದ ಬಿಂದು dವರೆಗೂ ಮತ್ತು ಮುಂಬದಿಯ ಚಿತ್ರಣ ಮೂಲದಿಂದ d' ವರೆಗೂ ಈ ರೀತಿ ಇರುತ್ತದೆ ಇದನ್ನೇ ಮೂಲ ಎಂದು ನಾವು ಕರೆಯೋಣ ನಾವು ಈಗ ಪರಿಹಾರವನ್ನು ನೋಡೋಣ ನಾನು ಬಿಂದುವನ್ನು ಇಲ್ಲಿ ತೋರಿಸುವುದರಿಂದ ಅದು ನೇರವಾಗಿ d' ಆಗಿ ಪ್ರೊಜೆಕ್ಟ್ ಆಗುತ್ತದೆ ಇದು d' ಆಗಿರುತ್ತದೆ ಮತ್ತು ಇದು ಪ್ರೊಜೆಕ್ಟ್ ಮಾಡಿರುವುದು d ಸಣ್ಣ d ಆಗಿದೆ ಇದು ನಮಗೆ ಈ ಬಿಂದುವನ್ನು ತಿರುಗಿಸುವುದರಿಂದ ಸಿಗುತ್ತದೆ ನನ್ನನ್ನು ಕ್ಷಮಿಸಿ ಇದು d' ಮತ್ತು ಇದು d ಆಗಿರಬೇಕು ನಾವು ಈಗ ಮತ್ತೆ ನಮ್ಮ ಡ್ರಾಯಿಂಗ್ ಹಾಳೆಯನ್ನು ನೋಡೋಣ ಇಲ್ಲಿ ನಾವು ಅಳತೆಗಳನ್ನು ಇದು 30mm ರೇಖೆ ಈ ರೀತಿ ಬರೆಯಬೇಕು ನೀವು ಎರಡು ಬಾಣದ ಗುರುತುಗಳನ್ನು ಬಳಸಬೇಕು ಮತ್ತು ಇದು 20mm ನಾವು ಈಗ ಹೊಸ ಉದಾಹರಣೆಗೆ ಹೋಗೋಣ ನಾವು ಈಗ ಪ್ರಶ್ನೆಯನ್ನು ಓದೋಣ ಒಂದು ಬಿಂದು A ಇದೆ ಇದು ಅಡ್ಡವಾದ ಸಮತಲದಿಂದ 20mm ಮೇಲೆ ಇದೆ ನಾವು ಅದರ ಮೊದಲ ಭಾಗವನ್ನು ತೆಗೆದುಕೊಳ್ಳೋಣ ಪ್ರಶ್ನೆಯಲ್ಲಿ ಮೂರು ವಿಭಾಗಗಳು ಇವೆ ಮೊದಲ ಭಾಗದಲ್ಲಿ ಒಂದು ಬಿಂದು A ಇದೆ ಅದು ಅಡ್ಡವಾದ ಸಮತಲದಿಂದ 20mm ಮೇಲೆ ಇದೆ ಮತ್ತು ಉದ್ದನೆಯ ಸಮತಲದಿಂದ 25mm ಹಿಂದೆ ಇದೆ ಈ ರೀತಿಯ ನಿದರ್ಶನಗಳಲ್ಲಿ ನಾವು ಬಿಂದು A ಇದರ ಪ್ರೊಜೆಕ್ಷನ್ಗಳನ್ನು ರಚಿಸಬಹುದೇ ಮೊದಲು ನಾವು ಅದನ್ನು ಕಲ್ಪಿಸಿಕೊಳ್ಳಬೇಕು ಹೇಗೆಂದರೆ ಒಂದು ಉದ್ದನೆಯ ಸಮತಲ ಬಹುಶಃ ಅದು ಅಡ್ಡವಾದ ಸಮತಲ ಹೀಗೆ ತೆಗೆದುಕೊಂಡು ಒಂದು ಊಹೆ ಮಾಡಬೇಕು ಈಗ ನಮ್ಮಲ್ಲಿ ಏನಿದೆ ಎಂದರೆ ಬಿಂದು A ಇದೆ ಇದು ಅಡ್ಡವಾದ ಸಮತಲದಿಂದ 20ಮಿಲಿಮೀಟರ್ ಮೇಲೆ ಇದೆ ಇದು ಇಲ್ಲಿ ಇರಬಹುದು ಅಲ್ಲಿ ಇರಬಹುದು ಆದರೆ ಇದು ಉದ್ದನೆಯ ಸಮತಲದಿಂದ 25 ಮಿಲಿಮೀಟರ್ ಹಿಂದೆ ಇದೆ ಉದ್ದನೆಯ ಸಮತಲದ ಮುಂದೆ ಅಂದರೆ ಇಲ್ಲಿ ನಾವು ಈಗ ಇದನ್ನು ಮುಂದೆ ಎಂದು ಮತ್ತು ಇದನ್ನು ಹಿಂದೆ ಎಂದುಕೊಳ್ಳೋಣ ಈ ರೀತಿ ಇರುವಾಗ ಬಿಂದು ಇಲ್ಲೇ ಒಂದು ಕಡೆ ಇರುತ್ತದೆ ಈ ಬಿಂದು A ಇದು ವಿಪಿ ಇಂದ 25 ಮಿಲಿಮೀಟರ್ ಹಿಂದೆ ಇದೆ ಮತ್ತು ಹೆಚ್ ಪಿಯಿಂದ 20ಮಿಲಿಮೀಟರ್ ಮೇಲೆ ಇದೆ ನಾವು ಏನು ಮಾಡಬೇಕು ಎಂದರೆ ನಾವು ಇದರ ಮುಂಬದಿಯ ಚಿತ್ರಣ ಮತ್ತು ಮೇಲ್ಬದಿಯ ಚಿತ್ರಣಗಳನ್ನು ಮೊದಲನೇ ಆಂಗಲ್ ಪ್ರೊಜೆಕ್ಷನ್ ವಿಧಾನದಿಂದ ಪಡೆದುಕೊಳ್ಳಬೇಕು ನಂತರ ಏನು ಮಾಡಬೇಕು ಎಂದರೆ ನೇರವಾಗಿ ಉದ್ದನೆಯ ಸಮತಲಕ್ಕೆ ಈ ಬಿಂದುವನ್ನು ಪ್ರೊಜೆಕ್ಟ್ ಮಾಡಬೇಕು ಆ ಬಿಂದುವನ್ನು a' ಎಂದು ಗುರುತಿಸಬೇಕು ನಂತರ ಈ ಬಿಂದು A ಅನ್ನು ಅಡ್ಡವಾದ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿ ನಂತರ ಇದನ್ನು 90 ಡಿಗ್ರಿಗಳಿಗೆ ತಿರುಗಿಸಿ ಈ ಅಡ್ಡವಾದ ಸಮತಲವನ್ನು ಬಿಂದು a ಅನ್ನು ಗುರುತಿಸಲು 90 ಡಿಗ್ರಿಗಳಿಗೆ ತಿರುಗಿಸಿ ಇದು 20mm ಮೇಲೆ 25mm ವಿಪಿಯಿಂದ ಹಿಂದೆ ಇರುವುದರಿಂದ ಬಿಂದು A ಮೇಲ್ಭಾಗದಲ್ಲಿ ಬರುತ್ತದೆ ನಾವು 25mm ಇದನ್ನು ಮೇಲ್ಗಡೆಗೆ ಕಳುಹಿಸುತ್ತಿರುವುದರಿಂದ ಮತ್ತು ಇದು 20mm ಆಗಿರುವುದರಿಂದ ನಾವು 25 ರಲ್ಲಿನ ಬಿಂದುವನ್ನು ಯಾವಾಗ 90 ಡಿಗ್ರಿಗಳಿಗೆ ತಿರುಗಿಸುತ್ತೇವೆ ಇದು ಯಾವಾಗಲೂ ಮೇಲೆ ಬರುತ್ತದೆ ನಾವು ಈಗ ಇದನ್ನು ಹಾಳೆಯಲ್ಲಿ ಚಿತ್ರಿಸೋಣ ನಾವು ಉದ್ದನೆಯ ಸಮತಲವನ್ನು ಈ ರೀತಿ ಬರೆಯೋಣ ಇದನ್ನು ಉದ್ದನೆಯ ಸಮತಲ ವಿಪಿ ಎಂದು ಹೆಸರಿಸೋಣ ಇದು X ಅಕ್ಷರೇಖೆ Y ಅಕ್ಷರೇಖೆ ಮತ್ತು ಮೊದಲು ನಾವು ಏನು ಮಾಡಬೇಕೆಂದರೆ ಈ ಬಿಂದು A ಅನ್ನು 20mm ಗೆ ಪ್ರೊಜೆಕ್ಟ್ ಮಾಡಬೇಕು ಇಲ್ಲೇ ಒಂದು ಕಡೆ 20mm ನಲ್ಲಿ ಇದನ್ನು a' ಎಂದು ಕರೆಯೋಣ P ಯಿಂದ 25mm ಹಿಂದೆ ಬಹುಶಃ ಈ ಬಿಂದು ಅಲ್ಲಿ ಬರಬಹುದು ಈ ಬಿಂದುವನ್ನು ಅಲ್ಲಿಗೆ ಕಳುಹಿಸಿ ನಾವು ಆ ಬಿಂದುವನ್ನು a ಎಂದು ಕರೆಯೋಣ ಅಳತೆಗಳನ್ನು ಚಿತ್ರಣದಲ್ಲಿ ನಮೂದಿಸುವುದು ಯಾವಾಗಲೂ ಅವಶ್ಯಕವಾಗಿರುತ್ತದೆ ಮತ್ತು ನಾವು ಏನು ಮಾಡಬಹುದು ಎಂದರೆ ಈ ಕಡೆಯಲ್ಲಿ ಈ ರೇಖೆಗಳು ಉದ್ದವಾಗಿರುವಂತಹವು ಇಲ್ಲಿ ನಾವು ಈ 25 ಮತ್ತು ಇದು 20 ಇವುಗಳನ್ನು ತೋರಿಸೋಣ ಇದು ಮೊದಲನೆಯ ಭಾಗ ಆಗಿದೆ ನಾವು ಈಗ ಕೊಟ್ಟಿರುವ ಸಮಸ್ಯೆಯ ಎರಡನೆಯ ಭಾಗಕ್ಕೆ ಹೋಗೋಣ ಎರಡನೇ ಭಾಗದಲ್ಲಿ ಬಿಂದು B 25mm ಹೆಚ್ ಪಿಯಿಂದ ಕೆಳಗಡೆ ಮತ್ತು ವಿ ಪಿಯಿಂದ 20mm ಹಿಂದೆ ಇದೆ ವಿಪಿಯಿಂದ ಹಿಂದೆ ಇದೆ ಅಂದರೆ ಇಲ್ಲಿ ಕೆಳಗಡೆ ಅಂದರೆ ಇಲ್ಲಿ ಬಿಂದು B ಅಲ್ಲೇ ಒಂದು ಕಡೆ ಬರುತ್ತದೆ ನಂತರ ಮೊದಲನೆಯದಾಗಿ ಈ ಬಿಂದು B ಅನ್ನು ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿ ಅದಕ್ಕಾಗಿ ನಾವು ಏನು ಮಾಡಬೇಕು ಎಂದರೆ ಬಿಂದು 25mm ಕೆಳಗೆ ಇದೆ ಸ್ವಲ್ಪ ಜಾಗವನ್ನು ಬಿಡಿ ಮತ್ತು ನೀವು ಈ ಹಾಳೆಯನ್ನು ನೋಡುತ್ತಿದ್ದರೆ ಕಡಿಮೆ ಎಂದರೆ 30mm ನಷ್ಟು ಜಾಗವನ್ನು ಯಾವುದೇ ರಚನೆಗಾಗಿ ಬಿಡಬೇಕು ಆ ಪ್ರೊಜೆಕ್ಟರ್ ನೋಡಿ ಆ ರೀತಿ ಇದ್ದರೆ ಪ್ರೊಜೆಕ್ಟರ್ನಿಂದ 30mm ಅನ್ನು ನಾನು ಬಿಡಬೇಕು ಮತ್ತು ನಾನು ಮುಂದುವರೆಯಬೇಕು ಈಗ ಇದನ್ನು ತೆಗೆದುಕೊಳ್ಳಿ 25mm ಕೆಳಗೆ ಇಲ್ಲೇ ಒಂದು ಕಡೆ ಕೆಳಗೆ 25mmನಲ್ಲಿ ಈ ಬಿಂದುವನ್ನು ಗುರುತಿಸಿ ಇದನ್ನು b' ಎಂದು ಕರೆಯಿರಿ ಈ ರೇಖೆಗಳನ್ನು ಸೇರಿಸಿ ಇದು ಮುಂಬದಿಯ ಚಿತ್ರಣ b' ಇದರ ಪ್ರೊಜೆಕ್ಷನ್ ಆಯಿತು ಇಲ್ಲಿ ಮೇಲ್ಬದಿಯ ಚಿತ್ರಣ ಸಿಗುತ್ತದೆ ನಂತರ ವಿ ಪಿಯಿಂದ 20mm ಹಿಂದೆ ಅಲ್ಲೇ ಒಂದು ಕಡೆ 20mm ಹಿಂದೆ ಗುರುತಿಸಿ ಇದು ಮೂರನೇ ಕ್ವಾಡ್ರನ್ಟ ಆಗಿರುವುದರಿಂದ ನಾವು ಏನು ಮಾಡಬೇಕು ಎಂದರೆ ನಾವು ಈ ಬಿಂದು B ಅನ್ನು ಪ್ರೊಜೆಕ್ಟ್ ಮಾಡಬೇಕು ಅಡ್ಡವಾದ ಸಮತಲಕ್ಕೆ ಬಿಂದುವನ್ನು ಪ್ರೊಜೆಕ್ಟ್ ಮಾಡಿ ಇದನ್ನು ತಿರುಗಿಸಿ ನಾವು ಈ ರೀತಿ ಮಾಡಿದರೆ ಇಲ್ಲೇ ಬಿಂದುವಿನ ಪ್ರೊಜೆಕ್ಷನ್ ಬರುತ್ತದೆ 90 ಡಿಗ್ರಿಗಳಿಗೆ ಈ ಸಮತಲವನ್ನು ತಿರುಗಿಸಿದರೆ ಅಲ್ಲೇ ಈ ಬಿಂದು ಬರುತ್ತದೆ ಆ ಬಿಂದುವನ್ನು ಸೇರಿಸೋಣ ಮತ್ತು ಅದನ್ನು b ಎಂದು ಕರೆಯೋಣ ಮೂರನೇ ಬಿಂದು C ಆಗಿದೆ ಇದು ಹೆಚ್ ಪಿಯಿಂದ 20mm ಕೆಳಗೆ ಮತ್ತು ವಿ ಪಿಯಿಂದ 30mm ಮುಂದೆ ಇದೆ ಬಿಂದು C ಯನ್ನು ಮೊದಲು ಇಲ್ಲೇ ಕೆಳಗೆ ಗುರುತಿಸಿ ಆದರೆ ವಿ Pಯಿಂದ ಮುಂದೆ ಅಂದರೆ ಇಲ್ಲಿ ಆ ಬಿಂದು c ಅಲ್ಲೇ ಒಂದು ಕಡೆ ಸಿಗುತ್ತದೆ ಹೇಗೆ ಇದನ್ನು ರಚಿಸಬಹುದು ಈ ಬಿಂದು C ಅನ್ನು ಅದಕ್ಕೆ ಪ್ರೊಜೆಕ್ಟ್ ಮಾಡಿ ಮತ್ತು ಅಡ್ಡವಾದ ಸಮತಲವನ್ನು 90 ಡಿಗ್ರಿಗಳಿಗೆ ತಿರುಗಿಸಿ ಅದಕ್ಕಾಗಿ ನಾವು ಏನು ಮಾಡಬೇಕು ಮತ್ತೆ ಅಲ್ಲೇ ಒಂದು ಕಡೆ ಪ್ರೊಜೆಕ್ಟರ್ ಗಳಿಗಾಗಿ 30mm ಜಾಗವನ್ನು ಖಾಲಿ ಬಿಡಿ ಈ ರೇಖೆಯಲ್ಲಿ ನಾವು ಈ ಪ್ರೊಜೆಕ್ಷನ್ಗಳನ್ನು ಹೊಂದುತ್ತೇವೆ ಇದನ್ನು ಉದ್ದನೆಯ ಸಮತಲವೆಂದು ಹೆಸರಿಸಿ ಈ ಬಿಂದು 20mm ಹೆಚ್ ಪಿಯಿಂದ ಕೆಳಗೆ ಇದೆ ಅಲ್ಲೇ ಒಂದು ಬಿಂದುವನ್ನು ಗುರುತಿಸಿ ಅದನ್ನು c' ಎಂದು ಹೆಸರಿಸಿ ಮತ್ತು ಬಿಂದು C ವಿ ಪಿಯಿಂದ 30mm ಮುಂದೆ ಇದೆ ಉದ್ದನೆಯ ಸಮತಲದ ಮುಂದೆ ಅದನ್ನು ಇಲ್ಲಿ ಕೂಡ ನಾವು ಬರೆದಿಟ್ಟುಕೊಳ್ಳಬೇಕು ಇದು ಉದ್ದನೆಯ ಸಮತಲ ಆಗಿದ್ದರೆ ಅದರ ಮುಂದೆ 30mm ನಲ್ಲಿ ಆ ಸಮತಲದಲ್ಲಿ ಬಿಂದುವನ್ನು ಗುರುತಿಸಿ ಮತ್ತು 90 ಡಿಗ್ರಿಗಳಿಗೆ ಸಮತಲವನ್ನು ತಿರುಗಿಸಿ ನಂತರ ನಮಗೆ ಬಿಂದು c ಕೂಡ ಸಿಗುತ್ತದೆ ಯಾವಾಗ ಇದನ್ನು ಮಾಡಿ ಆಗುತ್ತದೆ ನಾವು ಅಳತೆಗಳನ್ನು ಇಲ್ಲಿ ಬರೆಯಬೇಕು ಇದು 20mm ಕೆಳಗೆ ಮತ್ತು ಇದು 30mm ಈ ರೀತಿಯಾಗಿ ನಾವು ರೇಖೆಗಳ ಪ್ರೊಜೆಕ್ಷನ್ ಗಳನ್ನು ಮಾಡುತ್ತೇವೆ ನಮ್ಮ ಉತ್ತರವನ್ನು ಪರಿಶೀಲಿಸಿ ಈ ಬಿಂದುಗಳು a' a ಇವು ಒಂದೇ ಕಡೆ XY ರೇಖೆಯ ಮೇಲೆ ಇವೆ ಈ ಬಿಂದು B ಅಡ್ಡವಾದ ಸಮತಲದಿಂದ 25mm ಕೆಳಗೆ ವಿಪಿಯಿಂದ 20mm ಹಿಂದೆ ಇದ್ದರೆ ಅದರ ಉತ್ತರ b ಮತ್ತು b' ಇವುಗಳು ವಿರುದ್ಧ ದಿಕ್ಕಿನಲ್ಲಿ ಇರುತ್ತವೆ ಅದೇ ರೀತಿ ಬಿಂದು c ಅಡ್ಡವಾದ ಸಮತಲದಿಂದ ಕೆಳಗೆ ಇದೆ ಮತ್ತು ವಿ Pಯಿಂದ ಮುಂದೆ ಇದೆ ಆದ್ದರಿಂದ ಎರಡು ಬಿಂದುಗಳು c ಮತ್ತು c' ಒಂದೇ ಕಡೆ ಇರುತ್ತವೆ ಆದರೆ XY ರೇಖೆಯಿಂದ ಕೆಳಗೆ ಇರುತ್ತವೆ ನಿಮ್ಮ ಉತ್ತರವನ್ನು ಸರಿಯಾದ ಉತ್ತರಗಳೊಂದಿಗೆ ಪರಿಶೀಲಿಸಿ ಮುಂದಿನ ತರಗತಿಯಲ್ಲಿ ನಾವು ಈ ಪ್ರೊಜೆಕ್ಷನ್ ವಿಧಾನಗಳ ಬಗ್ಗೆ ಹೆಚ್ಚಿಗೆ ತಿಳಿಯೋಣ